ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ನ ಕುರಿತ ನಮ್ಮ NPTEL Online ಪ್ರಮಾಣೀಕರಣ ಕೋರ್ಸ್ಗೆ ಸ್ವಾಗತ ನಾವು ಮಾಡ್ಯೂಲ್ ಸಂಖ್ಯೆ 2 ಮತ್ತು ಉಪನ್ಯಾಸ ಸಂಖ್ಯೆ 16 ರಲ್ಲಿದ್ದೇವೆ ಈ ಮಾಡ್ಯೂಲ್ ನಲ್ಲಿ ನಾವು ಕೋನಿಕ್ ವಿಭಾಗಗಳ ಬಗ್ಗೆ ವಿಶೇಷವಾಗಿ ಪ್ಯಾರಾಬೋಲಾ ವನ್ನು ಹೇಗೆ ನಿರ್ಮಿಸುವುದು ಅದಕ್ಕೆ ನಾರ್ಮಲ್ ಮತ್ತು ಟ್ಯಾಂಜೆಂಟ್ ಅನ್ನು ಹೇಗೆ ಎಳೆಯುವುದು ಎಂಬುವುದನ್ನು ಕಲಿಯುತ್ತಿದ್ದೇವೆ ಹಿಂದಿನ ತರಗತಿಯಲ್ಲಿ ಓರೆಯಾದ ಅಂಚುಗಳಲ್ಲಿ ಒಂದಕ್ಕೆ ಸಮಾನಾಂತರವಾಗಿ ಒಂದು ವಿಭಾಗವನ್ನು ಮಾಡಿದರೆ ಪ್ಯಾರಾಬೋಲಾವನ್ನು ನಿರ್ಮಿಸಬಹುದು ಎಂದು ನಾವು ನೋಡಿದ್ದೇವೆ ನಾವು ಅದನ್ನು ನಿರ್ಮಿಸಲು ಹೋದರೆ ಒಂದು ವಿಭಾಗವನ್ನು ತೆಗೆದುಕೊಳ್ಳಿ ನಂತರ ನಾವು ಪ್ಯಾರಾಬೋಲಾವನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಹಿಂದಿನ ತರಗತಿಗಳಲ್ಲಿ ನಾವು ಫೋಕಸ್ ಡೈರೆಕ್ಟ್ರಿಕ್ಸ್ ವಿಧಾನದ ಬಗ್ಗೆ ಕಲಿತಿದ್ದೇವೆ ಪ್ಯಾರಾಬೋಲಾ ಮತ್ತು ಆಯತ ವಿಧಾನವನ್ನು ಹೇಗೆ ನಿರ್ಮಿಸುವುದು ಎಂಬುವುದನ್ನೂ ಕಲಿತಿದ್ದೇವೆ ಇಂದಿನ ತರಗತಿಯಲ್ಲಿ ನಾವು ಟ್ಯಾಂಜೆಂಟ್ ವಿಧಾನದ ಬಗ್ಗೆ ಕಲಿಯುತ್ತೇವೆ ಉದಾಹರಣೆಗೆ 70 ಮಿ ಮೀ ಬೇಸ್ನೊಂದಿಗೆ ಪ್ಯಾರಾಬೋಲಾವನ್ನು ಮತ್ತು ಬೇಸ್ ಗೆ ಇರುವ ಟ್ಯಾಂಜೆಂಟ್ ಅನ್ನು 60 ಮಿ ಮೀ ಆಗುವ ರೀತಿಯಲ್ಲಿ ಹೇಗೆ ನಿರ್ಮಿಸುವುದು ಈ ಚಿತ್ರವನ್ನು ನೋಡೋಣ ಇಲ್ಲಿ ಬೇಸ್ ನ ಉದ್ದ 70 ಮಿ ಮೀ ಎಂದು ನೀಡಲಾಗಿದೆ ಮತ್ತು C ಗೆ ಇರುವ ಒಂದು ಟ್ಯಾಂಜೆಂಟ್ 60 ರ ಕೋನವನ್ನು ಮಾಡುತ್ತದೆ ಅದೇ ರೀತಿ C ಇಂದ ಪ್ರಾರಂಭವಾಗುವ ಇನ್ನೊಂದು ಟ್ಯಾಂಜೆಂಟ್ B ವರೆಗೆ ಹೋಗುತ್ತದೆ ಇದು ಸಹ 60 ರ ಕೋನವನ್ನು ಮಾಡುತ್ತದೆ ಅಂತಹ ಸಂದರ್ಭದಲ್ಲಿ ಬೇಸ್ ಅನ್ನು 70 ಮಿ ಮೀ ಮತ್ತು ಟ್ಯಾಂಜೆಂಟ್ ಅನ್ನು 60 ಎಂದು ಮಾತ್ರ ನೀಡಿದರೆ ಇದನ್ನು ಪೂರೈಸುವ ಪ್ಯಾರಾಬೋಲಾವನ್ನು ರೇಖಾಚಿತ್ರದಲ್ಲಿ ಹೇಗೆ ನಿರ್ಮಿಸುವುದು 8 ಮೊದಲನೆಯದಾಗಿ ರೇಖಾಚಿತ್ರ ನಿರ್ಮಾಣಕ್ಕಾಗಿ ನಾವು ಮಾಡಬೇಕಾಗಿರುವುದು A ಮತ್ತು B ಬಿಂದುಗಳನ್ನು ಗುರುತಿಸಿ ಈ ಎರಡು ಬಿಂದುಗಳು 70 ಮಿ ಮೀ ಅಂತರದಲ್ಲಿವೆ ಅಂದರೆ ಇವು 70 ಮಿ ಮೀ ಅಂತರದಲ್ಲಿದೆ ನಂತರ A ಇಂದ ಪ್ರೊಟ್ರಾಕ್ಟರ್ ಅನ್ನು ಬಳಸಿ A ಅನ್ನು ಮೇಲೆ 60 ಬರುವ ರೀತಿಯಲ್ಲಿ ರೇಖೆಯನ್ನು ಎಳೆಯಿರಿ ಅದೇ ರೀತಿ B ಯಿಂದ ಇನ್ನೊಂದು ರೇಖೆಯನ್ನು ಎಳೆಯಿರಿ ಅದು C ಬಿಂದು ಇರುವಲ್ಲಿ ಮೊದಲ ರೇಖೆಯನ್ನು ಸೇರುತ್ತದೆ ಇದು B ಯಿಂದ 60 ರಷ್ಟು ಇರುತ್ತದೆ ಇದನ್ನು ಮಾಡಿದ ನಂತರ A ಇಂದ C ವರೆಗೆ ಸಮಾನ ಸಂಖ್ಯೆಯ ಭಾಗಗಳಾಗಿ ವಿಂಗಡಿಸಿ 1 2 3 ಇಂದ 9 ರಂತಹ ಅದೇ ಸಂಖ್ಯೆಯ ಭಾಗಗಳು ಹಾಗಾಗಿ ನಾವು 10 ಸಮಾನ ಭಾಗಗಳನ್ನು ಈ ದಿಕ್ಕಿನಲ್ಲಿ ನಿರ್ಮಿಸಲಿದ್ದೇವೆ ಅದೇ ರೀತಿ C ಯಿಂದ B ವರೆಗೂ ನಾವು 10 ಸಮಾನ ಭಾಗಗಳನ್ನು ನಿರ್ಮಿಸಲಿದ್ದೇವೆ ಇದಾದ ನಂತರ ಈ ಬಿಂದುಗಳನ್ನು ನಾವು ಆರೋಹಣ ಕ್ರಮದಲ್ಲಿ ಮತ್ತು ಅವರೋಹಣ ಕ್ರಮದಲ್ಲಿ ಗುರುತಿಸಲಿದ್ದೇವೆ ಅಂದರೆ 1 2 3 4 ಮತ್ತು 9 ರ ವರೆಗೆ ನಂತರ 1 ಪ್ರಾರಂಭವಾಗುತ್ತದೆ ಮತ್ತು 2 3 4 5 ರಿಂದ 9 ಹೀಗೆ ಆರೋಹಣ ಮತ್ತು ಅವರೋಹಣ ಕ್ರಮಗಳಲ್ಲಿ ನಾವು ಸಮಾನ ಸಂಖ್ಯೆಯ ಭಾಗಗಳನ್ನು ಮಾಡುತ್ತೇವೆ ಈಗ ಈ ರೇಖೆಗಳಲ್ಲಿ ನಾವು ಇದನ್ನು ಆರಿಸಿಕೊಳ್ಳೋಣ ಇದು 1 ನೇ ಬಿಂದು ಮತ್ತು ಇದು 1 ನೇ ಬಿಂದು ಅವುಗಳನ್ನು ಒಂದು ರೇಖೆಯ ಮೂಲಕ ಸೇರಿಕೊಳ್ಳೋಣ ಅಂತೆಯೇ 2 ನೇ ಬಿಂದು ಮತ್ತು 2 ನೇ ಬಿಂದು ಅವುಗಳನ್ನು ಒಂದು ರೇಖೆಯ ಮೂಲಕ ಸೇರಿಕೊಳ್ಳೋಣ ಇದೇ ರೀತಿ 3 ರಿಂದ 3 ನೇ ಬಿಂದು 6 ರಿಂದ 6 ನೇ ಬಿಂದುವಿನ ಸ್ಥಾನಕ್ಕೆ ನಾವು ಸೇರಿಸೋಣ ಅದರ ನಂತರ ಈ ಎಲ್ಲಾ ರೇಖೆಗಳ ಮೂಲಕ ಹಾದುಹೋಗುವ ಮೃದುವಾದ ವಕ್ರರೇಖೆಯನ್ನು ಬಿಡಿಸಿಕೊಳ್ಳೋಣ ಈ ವಕ್ರರೇಖೆಯು ಒಂದು ರೀತಿಯಲ್ಲಿ ಈ ವಕ್ರರೇಖೆಗಳಿಗೆ ಟ್ಯಾಂಜೆಂಟ್ ಆಗುತ್ತದೆ ಟ್ಯಾಂಜೆಂಟ್ ವಿಧಾನದಿಂದ ನಾವು ಪ್ಯಾರಾಬೋಲಾ ವನ್ನು ನಿರ್ಮಿಸುವ ವಿಧಾನ ಇದು ನಾವು ಹೆಚ್ಚಿನ ಸಂಖ್ಯೆಯ ಬಿಂದುಗಳನ್ನು ಹೊಂದಿದ್ದರೆ ಅದು ತುಂಬಾ ನಯವಾದ ವಕ್ರರೇಖೆ ಆಗಿರುತ್ತದೆ ಅದನ್ನು ನಾವು ಒಂದು ಹಾಳೆಯಲ್ಲಿ ಮಾಡೋಣ ಮೊದಲಿಗೆ ನಾವು 70 ಮಿ ಮೀ ಬೇಸ್ ಅನ್ನು ನಿರ್ಮಿಸಬೇಕು ಈ ಹಾಳೆಯಲ್ಲಿ ನಾವು ಆ ಬೇಸ್ ಅನ್ನು ಬಿಡಿಸೋಣ ಮೊದಲಿಗೆ 70 ಮಿ ಮೀ ಅನ್ನು ಗುರುತಿಸಿ ಈ ಬಿಂದುಗಳನ್ನು A ಮತ್ತು B ಎಂದು ಗುರುತಿಸಿ ಆ 60ರ ಕೋನದ ನಂತರ ನಾವು A ಯೊಂದಿಗೆ ಟ್ಯಾಂಜೆಂಟ್ ಗಳನ್ನು ಮಾಡಬೇಕು ಆ ಟ್ಯಾಂಜೆಂಟ್ ಗಳು 60 ಅನ್ನು ಮಾಡುತ್ತಿವೆ A ಯನ್ನು ಮೇಲಕ್ಕೆ ಸೇರಿಸಿ ಇದರಿಂದಾಗಿ ಇವುಗಳು C ಬಿಂದುವಿನಲ್ಲಿ ಛೇದಿಸುತ್ತವೆ ಈಗ ಎರಡೂ ಬದಿಗಳಲ್ಲಿ ಸಮಾನ ಸಂಖ್ಯೆಯ ವಿಭಾಗಗಳನ್ನು ಮಾಡಲು ಇಳಿಜಾರಿನ ಕೋನವನ್ನು ಬಳಸಿ ಈ ರೇಖೆಯನ್ನು ಭಾಗಿಸಿ ಅದು A ಯಿಂದ ಪ್ರಾರಂಭವಾಗಿ C ವರೆಗೆ ಇರಬಹುದು ಅಥವಾ ಅದು C ಯಿಂದ ಪ್ರಾರಂಭವಾಗಿ A ವರೆಗೂ ಇರಬಹುದು ಈಗ ಇಲ್ಲಿ ನೋಡಿ ಇದು 1 ನೇ 2 ನೇ 3 ನೇ 4 ನೇ 5 ನೇ 6 ನೇ 7 ನೇ 8 ನೇ 9 ನೇ ಮತ್ತು ಇದು 10 ನೇ ಈಗ ಈ ಬಿಂದುಗಳನ್ನು ಸೇರಿಸಿಕೊಳ್ಳಿ ಅದಕ್ಕೆ ಸಮಾನಾಂತರವಾಗಿ ಹಾದುಹೋಗಲು ಸಾಧ್ಯವಾದರೆ ನಾವು ರೋಲರ್ ಸ್ಕೇಲರ್ ಅನ್ನು ಬಳಸಬಹುದು ನಾವು ಈ ಬಿಂದುಗಳನ್ನು ಹೀಗೆ ಗುರುತಿಸಬಹುದು ನಾವು ಮಾಡಲು ಹೊರಟಿರುವ ಸಂಖ್ಯೆಗಳು 1 2 3 4 5 6 7 8 9 ಬಿಂದುಗಳು ಅದೇ ರೀತಿ ಈ ರೇಖೆ CB ಯನ್ನು ಸಹ ಭಾಗಿಸಿ 1 2 3 4 5 6 7 8 9 ಮತ್ತು 10 ಅದು ಮುಗಿದ ನಂತರ ಈ 10 ನೇ ಬಿಂದುವನ್ನು B ಯೊಂದಿಗೆ ಸೇರಿಸಿಕೊಳ್ಳಿ ಮತ್ತು ಎಚ್ಚರಿಕೆಯಿಂದ ಈ ಬಿಂದುಗಳ ಮುಖಾಂತರ ಹಾದುಹೋಗಲು ನಮ್ಮ ರೋಲರ್ ಸ್ಕೇಲ್ ಅನ್ನು ಒಗ್ಗೂಡಿಸಿ ಅದು ಮುಗಿದ ನಂತರ ಈ ಬಿಂದುಗಳನ್ನು 1 2 3 4 ಎಂದು ಮತ್ತು ಇವುಗಳನ್ನು 5 6 ಎಂದು ಹೆಸರಿಸೋಣ ಇದು 7 ನೇ ಬಿಂದು 8 ನೇ 9 ನೇ ಆಗಿದೆ ಈಗ ನಾವು ಮಾಡಬೇಕಾಗಿರುವುದು 1 1 ರೊಂದಿಗೆ 1 ಅನ್ನು ಸೇರಿಸಿಕೊಳ್ಳುವುದು ಅಂತೆಯೇ 2 ರೊಂದಿಗೆ 2 ನಂತರ 3 ಅದೇ ರೀತಿ 4 ಮತ್ತು 5 ಹೆಚ್ಚಿನ ಸಂಖ್ಯೆಯ ಬಿಂದುಗಳು ಇದ್ದರೆ ಇದು ನಯವಾದ ವಕ್ರರೇಖೆಯಾಗಿರುತ್ತದೆ ನಂತರ 8 ಮತ್ತು 9 ಈಗಾಗಲೇ ನಾವು ಅದರ ವಿರುದ್ಧವಾದುದನ್ನು ಹೊಂದಿದ್ದೇವೆ ಈ ರೇಖೆಗಳ ಮೂಲಕ ಮೃದುವಾದ ವಕ್ರರೇಖೆಯು ಹಾದುಹೋಗುತ್ತದೆ ಇದು ನಾವು ಪ್ಯಾರಾಬೋಲಾವನ್ನು ನಿರ್ಮಿಸುವ ವಿಧಾನವಾಗಿದೆ ನಾವು ಈ ನಿರ್ಮಾಣ ರೇಖೆಗಳನ್ನು ಗುರುತಿಸಲು ಬಯಸಿದರೆ ಈ ಲಂಬ ರೇಖೆಗಳನ್ನು ಕೆಳಕ್ಕೆ ತಂದು ಬಾಣದ ಗುರುತಿನಿಂದ 70 ಎಂದು ನಮೂದಿಸಿ ಮತ್ತು ಇದು 60 ಆಗಿದೆ ಈಗ ನಾವು ಬಿಡಿಸಿದ ಪ್ಯಾರಾಬೋಲಾ ಕ್ಕೆ ನಾರ್ಮಲ್ ಅನ್ನು ನಿರ್ಮಿಸೋಣ ಈ ನಾರ್ಮಲ್ಗಳು ಮತ್ತು ಟ್ಯಾಂಜೆಂಟ್ ಗಳನ್ನು ನಿರ್ಮಿಸುವ ಆರ್ಡಿನೇಟ್ ವಿಧಾನವಾಗಿ ಇದು ಜನಪ್ರಿಯವಾಗಿದೆ ಮೊದಲನೆಯದಾಗಿ ನಾವು ಮಾಡಬೇಕಾಗಿರುವುದು C ಇಂದ ಲಂಬ ರೇಖೆಯನ್ನು ಕೆಳಗೆ ತಂದು ನಂತರ C ಇಂದ K ವರೆಗೆ ಲಂಬ ರೇಖೆಯನ್ನು ಎಳೆಯಬೇಕು ಇದರ ಛೇದಕ ಬಿಂದುವು ಪ್ಯಾರಾಬೋಲಾದ ಶೃಂಗವಾಗಿದೆ ಅದಕ್ಕೆ ನಾವು V ಎಂದು ಹೆಸರಿಸೋಣ ಅದರ ನಂತರ ನಾವು P ಬಿಂದುವಿನಲ್ಲಿ ನಾರ್ಮಲ್ ಅನ್ನು ಎಳೆಯಲು ಆಸಕ್ತಿ ಹೊಂದಿದ್ದರೆ ಇದು P ಬಿಂದು ಎಂದು ಪರಿಗಣಿಸೋಣ ಇಲ್ಲಿ ನಾವು ಆ ದಿಕ್ಕಿನಲ್ಲಿ ನಾರ್ಮಲ್ ಅನ್ನು ನಿರ್ಮಿಸಲು ಬಯಸುತ್ತೇವೆ ಅದನ್ನು ಮಾಡಲು ಮೊದಲನೆಯದಾಗಿ ಶೃಂಗದಿಂದ 20 ಯೂನಿಟ್ ಗಳವರೆಗೆ ಕೆಳಗೆ ಹೋಗಿ P ಅನ್ನು ಛೇದಕ ಬಿಂದು ಎಂದು ಗುರುತಿಸಿ ಮತ್ತು CK ಲಂಬ ರೇಖೆಯ ಮೇಲೆ ಇನ್ನೊಂದು ಬಿಂದು S ಅನ್ನು ಗುರುತಿಸಿ ಆದ್ದರಿಂದ ಮೊದಲನೆಯದಾಗಿ ನಾವು P ಮತ್ತು S ಅನ್ನು ಕಂಡುಹಿಡಿಯಬೇಕು ಅದರ ನಂತರ V ಯಿಂದ S ವರೆಗೆ ಇರುವ ಅಂತರವನ್ನು ಅಳೆಯಿರಿ V ಯಿಂದ S ವರೆಗೆ ಇರುವ ಅಂತರದಷ್ಟನ್ನೇ ತೆಗೆದುಕೊಂಡು ಕಂಪಾಸ್ ಅನ್ನು ಬಳಸಿ V ಯಿಂದ T ವರೆಗೆ ಬಿಡಿಸಿ ಹೀಗೆ T ಬಿಂದುವನ್ನು ಗುರುತಿಸಿ ಅದರ ನಂತರ T ಬಿಂದುವಿನಿಂದ P ಬಿಂದುವನ್ನು ಸಂಪರ್ಕಿಸುವ ಒಂದು ರೇಖೆಯನ್ನು ಎಳೆಯಿರಿ ನಾವು ಈ ರೇಖೆಯನ್ನು ವಿಸ್ತರಿಸುತ್ತಿದ್ದರೆ ಇದನ್ನು ನಾವು ಟ್ಯಾಂಜೆಂಟ್ ರೇಖೆ ಎಂದು ಕರೆಯುತ್ತೇವೆ ಟ್ಯಾಂಜೆಂಟ್ ರೇಖೆಯನ್ನು ಬಿಡಿಸಿದ ನಂತರ ನಾವು ಆ ಬಿಂದುವಿನ ಮೂಲಕ ಹಾದುಹೋಗುವ 90 ರ ನಾರ್ಮಲ್ ಅನ್ನು ಸುಲಭವಾಗಿ ನಿರ್ಮಿಸಬಹುದು ಈ ಕೋನವು 90 ಆಗಿರಬೇಕು ಮತ್ತು ಇದು ನಾರ್ಮಲ್ ರೇಖೆ ಇದು ಒಂದು ಟ್ಯಾಂಜೆಂಟ್ ರೇಖೆ ಇದನ್ನು ನಾವು ಹಂತ ಹಂತವಾಗಿ ನಿರ್ಮಿಸೋಣ ಈ ಹಾಳೆಯನ್ನು ನೋಡೋಣ ನಾವು ಈಗಾಗಲೇ ಈ ಪ್ಯಾರಾಬೋಲಾವನ್ನು ನಿರ್ಮಿಸಿದ್ದೇವೆ ಈಗ ಒಂದು ಬಿಂದುವನ್ನು ಪತ್ತೆ ಮಾಡಿ ಉದಾಹರಣೆಗೆ ಈ ಬಿಂದು ಈ ಬಿಂದುವನ್ನು ಇಲ್ಲಿ ಗುರುತಿಸೋಣ ಈಗ ಟ್ಯಾಂಜೆಂಟ್ ಮತ್ತು ನಾರ್ಮಲ್ ಅನ್ನು ನಿರ್ಮಿಸಲು ನಾವು ಆಸಕ್ತಿ ಹೊಂದಿದ್ದೇವೆ ಈಗ ಮೊದಲ ಹಂತ C ಯಿಂದ K ವರೆಗೆ ನಾವು ಲಂಬ ರೇಖೆಯನ್ನು ನಿರ್ಮಿಸಬೇಕು ನಾವು ಇದಕ್ಕೆ ಲಂಬ ದ್ವಿಭಾಜಕವನ್ನು ಬಳಸಬಹುದು ಇದರಿಂದ ನಾವು ಇವುಗಳನ್ನು ಸೇರಿಸುವ ಸ್ಥಿತಿಯಲ್ಲಿರುತ್ತೇವೆ ಈಗ ಬೇಸ್ 70 ಮಿ ಆದ್ದರಿಂದ ನಾವು ವಕ್ರರೇಖೆಯ ಮೇಲೆ 35 ಮಿ ಅನ್ನು ಗುರುತಿಸಬಹುದು ಅಂದರೆ ಇಲ್ಲಿಂದ ಇಲ್ಲಿಗೆ ಇದು 35 ಆಗಿದೆ ಈಗ C ಮತ್ತು K ಬಿಂದುಗಳನ್ನು ಸೇರಿಸಿ ಈ ಬಿಂದುವನ್ನು K ಮತ್ತು ಈ ಛೇದಕ ಬಿಂದುವನ್ನು V ಎಂದು ಹೆಸರಿಸೋಣ ಈಗ V ಇಂದ ಕೆಳಗೆ ನಾವು 20 ಮಿ ಮೀ ವರಗೆ ಹೋಗಬೇಕಾಗಿದೆ ಅಲ್ಲಿ ನಾವು ಅಡ್ಡರೇಖೆಯನ್ನು ಎಳೆಯಬೇಕು ಅಂದರೆ ಕೆಳಗಿನ ಬಿಂದು 20 ಮಿ ಮೀ ವರಗೆ ನಾನು ಅದನ್ನು ನಿರ್ಮಿಸಲು ಹೋದರೆ ಆ ಬಿಂದುವು ಇಲ್ಲಿಗೆ ಹೋಗುತ್ತದೆ ಇದು ನಾವು ನಿರ್ಮಿಸಲು ಬಯಸುವ ಬಿಂದುವಾಗಿದ್ದರೆ ನಾವು ಅಲ್ಲಿ ಒಂದು ಅಡ್ಡರೇಖೆಯನ್ನು ಎಳೆಯಬೇಕಾಗುತ್ತದೆ ಇದು 20 ಮಿ ಮೀ ಆಗಿದ್ದರೆ ಈ ಬಿಂದುವನ್ನು ಪತ್ತೆ ಮಾಡಿ ಈ ಬಿಂದುವನ್ನು ನಾವು S ಎಂದು ಕರೆಯುತ್ತೇವೆ ಮತ್ತು ಈ ಬಿಂದುವನ್ನು P ಎಂದು ಕರೆಯುತ್ತೇವೆ ಮುಂದಿನ ಹಂತದಲ್ಲಿ ಒಂದು ಕಂಪಾಸ್ ಅನ್ನು ಬಳಸಿ VS ಅನ್ನು TS ಗೆ ಸಮಾನವಾಗಿರುವಂತೆ ಬಿಡಿಸಬೇಕು ಇದು V ಹಾಗಾಗಿ ಈ ಬಿಂದುವನ್ನು T ಎಂದು ಹೆಸರಿಸಿ ಈಗ T ಮತ್ತು P ಬಿಂದುಗಳನ್ನು ಸೇರಿಸಿಕೊಳ್ಳಿ ಈಗ ನಾವು ನಮ್ಮ ಪೆನ್ನುಗಳನ್ನು ಬಳಸೋಣ ಇದು ಟ್ಯಾಂಜೆಂಟ್ ರೇಖೆ ಈಗ ನಾರ್ಮಲ್ ಅದಕ್ಕೆ 90ರಷ್ಟು ಇರುತ್ತದೆ ಮತ್ತು ಅದು P ಬಿಂದುವಿನ ಮೂಲಕ ಹಾದುಹೋಗುತ್ತದೆ ಆದ್ದರಿಂದ 90 ಅನ್ನು ಪತ್ತೆ ಮಾಡಿ P ಅನ್ನು ರೇಖೆಯೊಂದಿಗೆ ಸೇರಿಸಿಕೊಳ್ಳಿ ಮತ್ತು ಅದರ ನಂತರ ಅದನ್ನು ಗಾಢವಾಗಿಸಿ ಇದು ನಾರ್ಮಲ್ ಆಗಿದೆ ಒಂದು ಟ್ಯಾಂಜೆಂಟ್ ಮತ್ತು ನಾರ್ಮಲ್ ಅನ್ನು ಆ ರೀತಿಯಲ್ಲಿ ನಿರ್ಮಿಸಬಹುದು ಒಂದು ವೇಳೆ ನಾವು ಇಲ್ಲಿ P ಬಿಂದುವನ್ನು ನಿರ್ಮಿಸಲು ಬಯಸಿದರೆ ಮೊದಲನೆಯದಾಗಿ ನಾವು ಮಾಡಬೇಕಾಗಿರುವುದು ಒಂದು ಅಡ್ಡರೇಖೆಯನ್ನು ಎಳೆಯುವುದು ಈ ಅಡ್ಡರೇಖೆಯನ್ನು ನಾವು S' ಎಂದು ಕರೆಯೋಣ ಈಗ S' ಇಂದ V ಗೆ ಅಳತೆ ಮಾಡಿ ಅದೇ ಉದ್ದವನ್ನು ಬಳಸಿ ಉಳಿದ ಬಿಂದುವನ್ನು T' ಎಂದು ಗುರುತಿಸಿ ಈ ಹೊಸ ಬಿಂದು ಮತ್ತು T' ಅನ್ನು ಸೇರಿಸಿ ಈಗ ನಾವು ಪ್ಯಾರಾಬೋಲಾದ ಡೈರೆಟ್ರಿಕ್ಸ್ ಮತ್ತು ಫೋಕಸ್ ಅನ್ನು ಕಂಡುಹಿಡಿಯೋಣ ಈ ಪ್ಯಾರಾಬೋಲಾ ನಿರ್ಮಾಣಕ್ಕಾಗಿ ನಾವು ಬೇಸ್ ಮತ್ತು ಟ್ಯಾಂಜೆಂಟ್ ಗಳನ್ನು ಬಳಸುವ ಮೂಲಕ ನಾವು ಪ್ಯಾರಾಬೋಲಾವನ್ನು ನಿರ್ಮಿಸುವ ಸ್ಥಿತಿಯಲ್ಲಿದ್ದೇವೆ ಒಂದು ವೇಳೆ ನಾವು ಪ್ಯಾರಾಬೋಲಾ ಟ್ಯಾಂಜೆಂಟ್ ಮತ್ತು ನಾರ್ಮಲ್ ಅನ್ನು ನಿರ್ಮಿಸಲು ಆಸಕ್ತಿ ಹೊಂದಿದ್ದರೆ ಸಮಾನವಾಗಿರುವ ಈ TV ಮತ್ತು VS ಅನ್ನು ಅಳತೆ ಮಾಡಿ ಅದರ ಆಧಾರದ ಮೇಲೆ ನಾವು ಇದನ್ನು ನಿರ್ಮಿಸಿದ್ದೇವೆ ಈಗ ಪ್ಯಾರಾಬೋಲಾವನ್ನು ಉತ್ಪಾದಿಸುವ ಡೈರೆಕ್ಟ್ರಿಕ್ಸ್ ಅನ್ನು ಹೇಗೆ ನಿರ್ಮಿಸುವುದು ಮತ್ತು ನಿಖರವಾಗಿ ಫೋಕಸ್ ಇರುವ ಸ್ಥಳವನ್ನು ಹೇಗೆ ಗುರುತಿಸುವುದು ಎಂದು ನೋಡೋಣ ಪ್ಯಾರಾಬೋಲಾವನ್ನು ನಿರ್ಮಿಸಿದ ನಂತರ PQ ರೇಖೆಯನ್ನು ಎಳೆಯಿರಿ ಈಗ P ಬಿಂದುವಿನ ಮೂಲಕ ಹಾದುಹೋಗುವ ಲಂಬ ರೇಖೆಯನ್ನು ಬಳಸಿ ಇದು P ಬಿಂದು ಮತ್ತು ಈ PQ ರೇಖೆಯು ಯಾವಾಗಲೂ CK ರೇಖೆಗೆ ಸಮಾನಾಂತರವಾಗಿರುತ್ತದೆ ಇದನ್ನು ಈ ರೀತಿಯಾಗಿ ನಿರ್ಮಿಸಬೇಕು ನಂತರ ನಾವು ಫೋಕಸ್ ಬಿಂದು F ಅನ್ನು ಕಂಡುಹಿಡಿಯಬೇಕು ಅದು ∠QP ∠QPF ಅನ್ನು ಎರಡು ಸಮಾನ ಭಾಗಗಳಾಗಿ ವಿಂಗಡಿಸಲಾಗಿದೆ ಅವುಗಳು ∠QPT ಮತ್ತು ∠TPF ಫೋಕಸ್ ಬಿಂದುವನ್ನು ಈ ರೀತಿಯಾಗಿ ಕಂಡುಹಿಡಿಯಬೇಕು ಈಗಾಗಲೇ ನಾವು ನಿರ್ದಿಷ್ಟ ಬಿಂದುವಿನಲ್ಲಿ ಟ್ಯಾಂಜೆಂಟ್ ಅನ್ನು ಹೊಂದಿದ್ದೇವೆ ಇಲ್ಲಿ ನಾವು ಈಗಾಗಲೇ ಟ್ಯಾಂಜೆಂಟ್ ಗಳನ್ನು ನಿರ್ಮಿಸಿದ್ದೇವೆ ಆದ್ದರಿಂದ ಮೊದಲು ಒಂದು ಲಂಬ ರೇಖೆಯನ್ನು ಎಳೆಯಿರಿ ಈ ಕೋನವನ್ನು ಅಳೆಯಿರಿ ಆ ಕೋನದಿಂದ ಮತ್ತೊಂದು ಕೋನವನ್ನು ಫೋಕಸ್ ಬಿಂದುವಿಗೆ ಪುನರುತ್ಪಾದಿಸಿ ಅದನ್ನು ನೇರವಾಗಿ ಅಳೆಯಬಹುದಾದರೆ ನಾವು ಅದನ್ನು ಬಳಸುವ ಸ್ಥಿತಿಯಲ್ಲಿರುತ್ತೇವೆ ಇಲ್ಲದಿದ್ದರೆ ಈ ಫೋಕಸ್ ಬಿಂದು F ಅನ್ನು ಕಂಡುಹಿಡಿಯಲು ನಾವು ಕೋನ ದ್ವಿಭಾಜಕ ವಿಧಾನವನ್ನು ಬಳಸುತ್ತೇವೆ ಆದ್ದರಿಂದ ನಾವು ಅದನ್ನು ಹಂತ ಹಂತವಾಗಿ ಮಾಡೋಣ ಅದನ್ನು ನಮ್ಮ ಹಾಳೆಯಲ್ಲಿ ಪ್ರಾರಂಭಿಸೋಣ ಉದಾಹರಣೆಗೆ ಇಲ್ಲಿ ನಾವು ಈಗಾಗಲೇ P ಬಿಂದುವಿನ ಮೂಲಕ ಹಾದುಹೋಗುವ ಟ್ಯಾಂಜೆಂಟ್ ರೇಖೆಯನ್ನು ನಿರ್ಮಿಸಿದ್ದೇವೆ ಈಗ ನಾವು ಮಾಡಬೇಕಾಗಿರುವುದು ಈ P ಮೂಲಕ ಒಂದು ಲಂಬ ರೇಖೆಯನ್ನು ಎಳೆಯಿರಿ ಈ ರೇಖೆಯನ್ನು ಎಳೆಯಲು ಪ್ರೊಟ್ರಾಕ್ಟರ್ ಅಥವಾ ಸೆಟ್ ಸ್ಕ್ವೇರ್ ಗಳನ್ನು ಬಳಸಿ ಈ ಬಿಂದು Q ಅನ್ನು ಪತ್ತೆ ಮಾಡಿ ಆದ್ದರಿಂದ Q ದಿಕ್ಕಿನಲ್ಲಿ ಮೇಲಕ್ಕೆ ಲಂಬವಾದ ರೇಖೆಯನ್ನು ಮೊದಲು ನಾವು ಬಿಡಿಸಬೇಕು P ಬಿಂದುವನ್ನು ನಾವು ಈಗಾಗಲೇ ಗುರುತಿಸಿದ್ದೇವೆ ಈ ∠QPT ಫೋಕಸ್ ಬಿಂದುವನ್ನು ಕಂಡುಹಿಡಿಯಲು ಇಲ್ಲಿ ಒಂದು ಸಮಾನ ಕೋನವನ್ನು ಮಾಡಬೇಕಿದೆ ಅದು ಕೋನ ದ್ವಿಭಾಜಕದಂತೆಯೇ ಇದ್ದರೆ ನಾವು ಹೇಗೆ ನಿರ್ಮಿಸಿದ್ದೇವೆ ಎಂದರೆ ಒಂದು ಬಿಂದು P ಮತ್ತು ಒಂದು ರೇಖೆ ಇದ್ದರೆ ಮೊದಲನೆಯದಾಗಿ ಒಂದು ಸಮಾನ ತ್ರಿಜ್ಯದೊಂದಿಗೆ ಎರಡು ಆರ್ಕ್ ಗಳನ್ನು ಮಾಡಿ ಇದರಿಂದ ಮತ್ತೆ ಇನ್ನೊಂದು ಆರ್ಕ್ ಅನ್ನು ಮಾಡಿ ಇಲ್ಲಿಂದ ಇನ್ನೂ ಒಂದು ಆರ್ಕ್ ಅನ್ನು ಮಾಡಿ ಅವುಗಳನ್ನು ಸೇರಿಸಿ ಆದಾಗ್ಯೂ ಈ ಪ್ರಶ್ನೆಯಲ್ಲಿ ನಮ್ಮಲ್ಲಿರುವುದು ಏನೆಂದರೆ ಈ ರೇಖೆ ಇದೆ ಮತ್ತು ನಮಗೆ P ಮತ್ತು T ಬಿಂದುಗಳು ತಿಳಿದಿವೆ ಇದು Q ಆದರೆ ಈಗ ಪ್ರಶ್ನೆ ಈ ರೇಖೆ F ಅನ್ನು ಅಲ್ಲಿ ಕಂಡುಹಿಡಿಯುವುದು ಹೇಗೆ ಮೊದಲನೆಯದಾಗಿ A ಕೋನವನ್ನು ಮಾಡಿ ಅದಕ್ಕೆ Q ನಿಂದ ಆರ್ಕ್ ಅನ್ನು ಮಾಡಲು ಪ್ರಯತ್ನಿಸಿ ಉದಾಹರಣೆಗೆ ಈ F ರೇಖೆ ಅಥವಾ ಆರ್ಕ್ ಎಲ್ಲಿಗೆ ಹೋಗಬಹುದು ಎಂದು ನಾವು ಕಂಡುಹಿಡಿಯಲು ಬಯಸಿದರೆ ಮೊದಲನೆಯದಾಗಿ P ಬಿಂದು ನಮಗೆ ತಿಳಿದಿದೆ Q ಅನ್ನು ಪತ್ತೆ ಮಾಡಿ ಮತ್ತು ಅದು ಈ ರೇಖೆಗಳ ಮೂಲಕ ಹಾದುಹೋಗಬೇಕು ಆ ರೀತಿಯಲ್ಲಿ ಅರ್ಧವೃತ್ತ ಅಥವಾ ಪೂರ್ಣ ವೃತ್ತವನ್ನು ಮಾಡಿ ನಂತರ ಈ Q ನಿಂದ ಆ ರೀತಿಯಲ್ಲಿ ಆರ್ಕ್ ಅನ್ನು ಮಾಡಿ F ಎಲ್ಲಿ ಛೇದಿಸುತ್ತದೆ ಎಂಬುವುದರ ಬಗ್ಗೆ ನಮಗೆ ನಿಖರವಾಗಿ ಏನೂ ತಿಳಿದಿಲ್ಲವಾದ್ದರಿಂದ ನಾವು ಏನು ಮಾಡಲಿದ್ದೇವೆ ಎಂದರೆ ಈಗಾಗಲೇ ನಮಗೆ T ಬಿಂದು ತಿಳಿದಿದೆ T ಬಿಂದುವಿನಿಂದ ಒಂದು ಕಟ್ ಮಾಡಿ ನಾವು ಅದನ್ನು ಮಾಡಿದ ನಂತರ ನಮಗೆ ಇಂತಹ ಒಂದು ಬಿಂದು ಸಿಗುತ್ತದೆ ಈಗ ಈ ಎರಡು ರೇಖೆಗಳನ್ನು ಸೇರಿಸಿಕೊಳ್ಳಿ ಅದೇ ವಿಧಾನವನ್ನು ಇಲ್ಲಿ ಸಮಾನ ಕೋನ ದ್ವಿಭಾಜಕವನ್ನು ನಿರ್ಮಿಸಲು ನಾವು ಬಳಸುತ್ತೇವೆ P ಇಂದ ಮೊದಲಿಗೆ ಇಲ್ಲಿ ಒಂದು ಬಿಂದುವನ್ನು ಗುರುತಿಸಿ ಮತ್ತು ಇದು ಈ ರೇಖೆಗಳಲ್ಲಿ ಛೇದಿಸುತ್ತದೆ ಆದ್ದರಿಂದ ಒಂದು ವೃತ್ತವನ್ನು ಎಳೆಯಿರಿ ಅದು ಈ Q ಬಿಂದುವಿನಲ್ಲಿ ಛೇದಿಸಲಿದೆ ಇದಲ್ಲದೆ ಈ ಬಿಂದುವಿನ ಮೂಲಕ ಹಾದುಹೋಗುವ ಟ್ಯಾಂಜೆಂಟ್ ರೇಖೆಯಲ್ಲಿ ನಾವು ಆಸಕ್ತಿ ಹೊಂದಿದ್ದೇವೆ ಆದ್ದರಿಂದ T ಯ ಮೂಲಕ ಹಾದುಹೋಗುವ ಆರ್ಕ್ ಅನ್ನು ಮಾಡಿ ನಾವು ಇಲ್ಲಿ ನಿರ್ಮಿಸಿದ್ದು ಏನೆಂದರೆ P ಇಂದ ಒಂದು ತ್ರಿಜ್ಯವನ್ನು ಗುರುತಿಸಿ ಆ ಬಿಂದುವಿನಿಂದ ಒಂದು ಆರ್ಕ್ ಅನ್ನು ಬಿಡಿಸಿದ್ದೇವೆ ಇದು ಈ ರೀತಿಯಲ್ಲಿ T ಬಿಂದುವಿನ ಮೂಲಕ ಹೋಗುತ್ತದೆ ಅದು ಮುಗಿದ ನಂತರ ಈಗಾಗಲೇ ನಮಗೆ T ಬಿಂದು ಗೊತ್ತಿದೆ ಆದ್ದರಿಂದ ಆ ಬಿಂದುವನ್ನು ಪತ್ತೆ ಮಾಡಿ ಈಗಾಗಲೇ ನಿರ್ಮಿಸಲಾದ ಈ ಸರ್ಕ್ಯೂಟ್ ಅನ್ನು ಛೇದಿಸಿ ಈ ಛೇದಕ ಬಿಂದು ಇಲ್ಲಿದೆ ಇದು ಫೋಕಸ್ ಬಿಂದುವಾಗಿದೆ ಈಗ P ಬಿಂದು ಮತ್ತು F ಬಿಂದುಗಳನ್ನು ಸೇರಿಸಿ ನಾವು ಫೋಕಸ್ ಅನ್ನು ನಿರ್ಮಿಸುವ ವಿಧಾನ ಇದಾಗಿದೆ ಒಮ್ಮೆ ಫೋಕಸ್ ಅನ್ನು ಗುರುತಿಸಿದ ಮೇಲೆ ಡೈರೆಟ್ರಿಕ್ಸ್ ಅನ್ನು ಕಂಡುಹಿಡಿಯುವುದು ಸುಲಭ ಏಕೆಂದರೆ ಪ್ಯಾರಾಬೋಲಾದ ವಿಕೇಂದ್ರೀಯತೆಯು ಒಂದು ಎಂದು ನಾವು ತಿಳಿದಿದ್ದೇವೆ ಆದ್ದರಿಂದ F ನಿಂದ V ವರೆಗೆ ಎಷ್ಟು ಅಂತರವಿದೆಯೋ V ಇಂದ ಆ ಬಿಂದುವಿನವರೆಗೂ ಕೂಡಾ ಅಷ್ಟೇ ಅಂತರವನ್ನು ನಾವು ಹೊಂದಲಿದ್ದೇವೆ ನಾವು ಈ ಬಿಂದುವನ್ನು O ಎಂದು ಕರೆಯೋಣ ಈಗ ರೋಲರ್ ಸ್ಕೇಲರ್ ಅನ್ನು ಬಳಸಿ ಸಮಾನಾಂತರವಾಗಿ ಸರಿಸಿ ಡಾಟ್ ರೀತಿಯ ರೇಖೆಯನ್ನು ಎಳೆಯಿರಿ ಈ ಪ್ಯಾರಾಬೋಲಾಕ್ಕೆ ಇದು ಡೈರೆಟ್ರಿಕ್ಸ್ ಫೋಕಸ್ ಬಿಂದು F ಆಗಿದೆ ಮತ್ತು ಯಾವುದೇ ಬಿಂದು P ಒಂದು ನಿರ್ದಿಷ್ಟ ಪ್ಯಾರಾಬೋಲಾ ಕ್ಕಾಗಿ ನಾವು ಫೋಕಸ್ ಬಿಂದು ಮತ್ತು ಡೈರೆಟ್ರಿಕ್ಸ್ ಅನ್ನು ನಿರ್ಮಿಸುವ ವಿಧಾನ ಇದಾಗಿದೆ ಮುಂದಿನ ತರಗತಿಯಲ್ಲಿ ಹೈಪರ್ಬೋಲಾ ವನ್ನು ವಿಶೇಷವಾಗಿ ಡೈರೆಕ್ಟ್ರಿಕ್ಸ್ ಮತ್ತು ವಿಕೇಂದ್ರೀಯತೆಯನ್ನು ಬಳಸಿ ಹೇಗೆ ನಿರ್ಮಿಸುವುದು ಎಂಬುವುದರ ಕುರಿತು ನಾವು ಕಲಿಯುತ್ತೇವೆ